ನಾವು ಹಿಂದಿನ ಉಪನ್ಯಾಸದಲ್ಲಿ ಐಇಇಇ 802 15 4 ಸ್ಟ್ಯಾಂಡರ್ಡ್ ಮತ್ತು ಜಿಗ್ಬೀ ಮತ್ತು ವೈರ್ಲೆಸ್ ಹಾರ್ಟ್ ಜಿಗ್ಬೀ ಯಂತಹ ನಿರ್ದಿಷ್ಟ ಸ್ಟ್ಯಾಂಡರ್ಡ್ ಆಧರಿಸಿದ ವಿಭಿನ್ನ ಪ್ರೋಟೋಕಾಲ್ಗಳ ಮೂಲಕ ತಿಳಿದಿದ್ದೇವೆ ಮೂಲತಃ ಝೆಡ್ ವೇವ್ ಜನಪ್ರಿಯ ತಂತ್ರಜ್ಞಾನವನ್ನು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ನೋಡೋಣ ಮನೆ ಯಾಂತ್ರೀಕೃತಗೊಂಡ ಅಪ್ಲಿಕೇಶನ್ ಮತ್ತು ಭದ್ರತಾ ವ್ಯವಸ್ಥೆಗಳಲ್ಲಿ ಈ ಪ್ರೋಟೋಕಾಲ್ ವಿಶೇಷವಾಗಿ ಉಪಯುಕ್ತವಾಗಿದೆ ಐಇಇಇ 802 4IEEE 802 4 ಸಂವಹನವು ತಂತ್ರಜ್ಞಾನಗಳನ್ನು ಯಾವುದರಲ್ಲಿ ಕಡಿಮೆ ಶಕ್ತಿಯ ಅಗತ್ಯಇದೆ ಆ ರೇಡಿಯೋ ಸಂವಹನ ಅವಶ್ಯಕತೆಗಳನ್ನು ಆಧಾರಿಸಿದೆ ಮನೆ ಯಾಂತ್ರೀಕೃತಗೊಂಡ ರೀತಿಯ ಅಪ್ಲಿಕೇಶನ್ ಗಳನ್ನು ನಿರ್ಮಿಸಲು ಇತ್ತೀಚಿನ ದಿನಗಳಲ್ಲಿ ಮನೆ ಯಾಂತ್ರೀಕೃತ ಬಹಳ ಮುಖ್ಯವಾಗಿದೆ ಕೈಗಾರಿಕಾ ಅಪ್ಲಿಕೇಶನ್ಗಳಿಗೆ ಸಹ ಈ ನಿರ್ದಿಷ್ಟ ತಂತ್ರಜ್ಞಾನವನ್ನು ಬಳಸುವ ಉಪಯುಕ್ತತೆಯನ್ನು ನೀವು ಕಂಡುಕೊಳ್ಳಬಹುದು ಜಿಗ್ಬೀಗಿಂತ ಭಿನ್ನವಾಗಿ ಝೆಡ್ ವೇವ್ ಸರಳ ಮತ್ತು ಅಗ್ಗವಾಗಿದೆ ಇದನ್ನು ಸಣ್ಣ ಮತ್ತು ಮಧ್ಯಮ ಅಪ್ಲಿಕೇಶನ್ ವ್ಯಾಪ್ತಿಗಳಲ್ಲಿ ಬಳಸಲಾಗುತ್ತದೆ ಝೆಡ್ ವೇವ್ ಯುಎಸ್ ನಲ್ಲಿ ಇರುವಂತೆ ಐಎಸ್ಎಂ ಬ್ಯಾಂಡ್ ತರಹ ಕಾರ್ಯನಿರ್ವಹಿಸುತ್ತದೆ ಇದು ನಿರ್ದಿಷ್ಟವಾಗಿ 908 42 ಮೆಗಾಹೆರ್ಟ್ಜ್ ಬ್ಯಾಂಡ್ ಆಗಿದ್ದು ಯುರೋಪಿನಲ್ಲಿ ಇದು 868 42 ಮೆಗಾಹೆರ್ಟ್ಜ್ ಬ್ಯಾಂಡ್ ಆಗಿದೆ ಮತ್ತು ವೈ ಫೈ ಬ್ಲೂಟೂತ್ ಮತ್ತು ಇತರ ಪ್ರೋಟೋಕಾಲ್ಗಳು ಸ್ಟ್ಯಾಂಡರ್ಡ್ ಬಳಸುವ 2 4 ಗಿಗಾಹೆರ್ಟ್ಜ್ ಬ್ಯಾಂಡ್ ನ ಯಾವುದೇ ಹಸ್ತಕ್ಷೇಪವನ್ನು ತಪ್ಪಿಸುತ್ತದೆ ಸಾಧನಗಳ ನಡುವೆ ಸಂವಹನ ನಡೆಸಲು ಝೆಡ್ ವೇವ್ ಮೆಶ್ ನೆಟ್ವರ್ಕ್ ಟೋಪೋಲಜಿ ಯನ್ನು ಬಳಸುತ್ತದೆ ನೆಟ್ವರ್ಕ್ ನಲ್ಲಿ 232 ನೋಡ್ಗಳನ್ನು ಬೆಂಬಲಿಸುತ್ತದೆ ಮನೆ ಯಾಂತ್ರೀಕೃತಗೊಂಡ ಅಪ್ಲಿಕೇಶನ್ಗೆ ಇದು ಸಾಕು ಕೈಗಾರಿಕಾ ಅನ್ವಯಿಕೆಗಳು ಝೆಡ್ ವೇವ್ ಸುಮಾರು 232 ನೋಡ್ಗಳನ್ನು ಬೆಂಬಲಿಸುತ್ತದೆ ಆದ್ದರಿಂದ ಝೆಡ್ ವೇವ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ನಾವು ವಾಸಿಸುವ ಮನೆ ಒಂದು ಲಿವಿಂಗ್ ರೂಮ್ ಎರಡು ಮಲಗುವ ಕೋಣೆಗಳು ಊಟದ ಕೋಣೆ ಗಳಿರುವ ಮನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಮನೆ ಯಾಂತ್ರೀಕೃತದಲ್ಲಿ ಝೆಡ್ ವೇವ್ ಅನ್ನು ಬಳಸಿಕೊಂಡು ನೀವು ಝೆಡ್ ತರಂಗ ನಿಯಂತ್ರಕ ಸಾಧನವನ್ನು ಸ್ಥಾಪಿಸಿ ಇದು ಒಂದು ಇಡೀ ಮನೆಯಲ್ಲಿ ನಿಯಂತ್ರಕ ಸಾಧನವಾಗಬಹುದು ಮತ್ತು ವಿಭಿನ್ನ ಕೋಣೆಗಳಲ್ಲಿ ವಿಭಿನ್ನ ಝೆಡ್ ವೇವ್ ಕಂಪ್ಲೈಂಟ್ ಸಂವಹನ ಸಾಧನಗಳು ಇರಬಹುದು ಆದ್ದರಿಂದ ಇವುಗಳು ಝೆಡ್ ತರಂಗ ಸಂವಹನ ಸಾಧನಗಳು ಅಥವಾ ಝೆಡ್ ವೇವ್ ನೋಡ್ ಗಳನ್ನು ಸಾಮಾನ್ಯವಾಗಿ ಝೆಡ್ ವೇವ್ ನೋಡ್ ಎಂದು ಕರೆಯಲ್ಪಡುತ್ತವೆ ಆದ್ದರಿಂದ ಇಡೀ ಮನೆಯಲ್ಲಿ ಒಂದು ಝೆಡ್ ವೇವ್ ನಿಯಂತ್ರಕ ಮತ್ತು ಅಂತಹ ಅನೇಕ ಝೆಡ್ ವೇವ್ ನೋಡ್ ಗಳು ವಿಭಿನ್ನ ಕೋಣೆಗಳಲ್ಲಿ ಮತ್ತು ಒಂದೇ ನಿಯಂತ್ರಕವನ್ನು ಬಳಸಿಕೊಂಡು ಸುಮಾರು 127 ಅಥವಾ 128 ಝೆಡ್ ವೇವ್ ನೋಡ್ ಗಳನ್ನು ಸಂಪರ್ಕಿಸಬಹುದು ನಿಯಂತ್ರಕ ನೋಡ್ ಮತ್ತು ಸ್ಲೇವ್ ನೋಡ್ ಇದೆ ನಿಯಂತ್ರಕವು ಕೇಂದ್ರೀಯ ಘಟಕವಾಗಿದ್ದು ಅದು ಝೆಡ್ ವೇವ್ ನೆಟ್ವರ್ಕ್ ಅನ್ನು ಹೊಂದಿಸುತ್ತದೆ ಮತ್ತು ಇತರ ಸ್ಲೇವ್ ಸಾಧನಗಳು ಝೆಡ್ ವೇವ್ ನೋಡ್ ಗಳನ್ನು ನೆಟ್ವರ್ಕ್ನಲ್ಲಿ ನಿರ್ವಹಿಸುತ್ತದೆ ಪ್ರತಿಯೊಂದು ತಾರ್ಕಿಕ ಝೆಡ್ ವೇವ್ ನೆಟ್ವರ್ಕ್ ನಲ್ಲಿ ಒಂದು ಹೋಮ್ ಐಡಿ ನೆಟ್ವರ್ಕ್ ಐಡಿ ಮತ್ತು ಅನೇಕ ಯೂನಿಕ್ ನೋಡ್ ಐಡಿಗಳನ್ನು ನೆಟ್ವರ್ಕ್ನಲ್ಲಿನ ಸ್ಲೇವ್ ಗಳ ಸಾಧನಗಳಿಗೆ ಅನುಗುಣವಾಗಿ ಹೊಂದಿವೆ ನೆಟ್ವರ್ಕ್ ID ಉದ್ದ 4 ಬೈಟ್ಗಳಿಂದ ಕೂಡಿದೆ ಮತ್ತು ಈ ಪ್ರತಿಯೊಂದು ನೋಡ್ ID 1 ಬೈಟ್ನ ಉದ್ದವಾಗಿರುತ್ತದೆ ನೋಡ್ ಗಳು ತಮ್ಮ ಹೋಮ್ ನೆಟ್ವರ್ಕ್ ನಲ್ಲಿ ಮಾತ್ರ ಸಂವಹನ ನಡೆಸಬಹುದು ಮತ್ತು ಬೆಂಬಲಿಸುವ ಡೇಟಾ ದರವು ಸುಮಾರು 30 ಮೀಟರ್ ಗಳವರೆಗೆ ಇರುತ್ತದೆ ಡೇಟಾ ದರವನ್ನು ಸುಮಾರು 100 ಕೆಬಿಪಿಎಸ್ ವರೆಗೆ ನೀಡಲಾಗುತ್ತದೆ 30 ಮೀಟರ್ ವ್ಯಾಪ್ತಿಯಲ್ಲಿ 100 ಕೆಬಿಪಿಎಸ್ ಮನೆ ಯಾಂತ್ರೀಕೃತಗೊಂಡ ಅಪ್ಲಿಕೇಶನ್ಗಳು ಸಣ್ಣ ಕೈಗಾರಿಕಾ ಅನ್ವಯಿಕೆಗಳಿಗೆ ಸಾಕಷ್ಟು ಒಳ್ಳೆಯದು ಆದ್ದರಿಂದ ಅದಕ್ಕಾಗಿಯೇ ಝೆಡ್ ವೇವ್ ಬಹಳ ಜನಪ್ರಿಯ ತಂತ್ರಜ್ಞಾನವಾಗಿದೆ ಜಿಗ್ಬೀಗೆ ಹೋಲಿಸಿದರೆ ಇದು ಕಡಿಮೆ ವೆಚ್ಚ ಸರಳ ತಂತ್ರಜ್ಞಾನ ಮತ್ತು ವಿವಿಧ ಮನೆ ಮತ್ತು ಕೈಗಾರಿಕಾ ಯಾಂತ್ರೀಕೃತಗೊಂಡ ಅಪ್ಲಿಕೇಶನ್ಗಳನ್ನು ಬೆಂಬಲಿಸಲು ಬಳಸಬಹುದು ಬಳಸಿದ ರೂಟಿಂಗ್ ಸ್ಕಿಮ್ ಯೋಜನೆ ಸೋರ್ಸ್ ರೂಟಿಂಗ್ ಆಗಿದೆ ಸೋರ್ಸ್ ರೂಟಿಂಗ್ ಎಂದರೆ ಸೋರ್ಸ್ ನೋಡ್ ನಿಂದ ನೆಟ್ವರ್ಕ್ ನಲ್ಲಿನ ಮಾರ್ಗವನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಮಾರ್ಗಗಳನ್ನು ಬಳಸಿಕೊಂಡು ಪ್ಯಾಕೆಟ್ ಅನ್ನು ಸೋರ್ಸ್ ನೋಡ್ ನಿಂದ ಇಡೀ ನೆಟ್ವರ್ಕ್ ಗೆ ಕಳುಹಿಸುವುದು ಝೆಡ್ ವೇವ್ ಅದರ ಸೋರ್ಸ್ ರೂಟೆಡ್ ನೆಟ್ವರ್ಕ್ ಟೋಪೋಲಜಿ ನಿಂದಾಗಿ ಸ್ಥಿರ ಸಾಧನಗಳನ್ನು ಮಾತ್ರ ಪರಿಗಣಿಸುತ್ತದೆ ಆದ್ದರಿಂದ ಆಂತರಿಕ ವಿನ್ಯಾಸ ಮತ್ತು ಇತರ ಗೃಹೋಪಯೋಗಿ ಉಪಕರಣಗಳ ಕಾರಣದಿಂದಾಗಿ ಯಾವುದಾದರೂ ಅಡಚಣೆ ಸಂದರ್ಭದಲ್ಲಿ ಸಂದೇಶಗಳನ್ನು ಝೆಡ್ ವೇವ್ ನಲ್ಲಿ ವಿಭಿನ್ನ ನೋಡ್ಗಳ ಮೂಲಕ ರವಾನಿಸಲಾಗುತ್ತದೆ ಈ ಅಡೆತಡೆಗಳನ್ನು ರೇಡಿಯೊ ಡೆಡ್ ಸ್ಪಾಟ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಝೆಡ್ ವೇವ್ ದಲ್ಲಿನ ಪ್ರಕ್ರಿಯೆಯನ್ನು ಬಳಸಿಕೊಂಡು ಇದನ್ನು ಬೈಪಾಸ್ ಮಾಡಬಹುದು ಅದಕ್ಕೆ ಗುಣಪಡಿಸುವುದು ಎಂದು ಕರೆಯಲಾಗುತ್ತದೆ ಇದನ್ನು ಬಳಸಬಹುದಾದ ಅಪ್ಲಿಕೇಶನ್ ಗಳು ಯಾವೆಂದರೆ ಮನೆ ಮತ್ತು ಕಚೇರಿ ಯಾಂತ್ರೀಕೃತಗೊಂಡ ಅಪ್ಲಿಕೇಶನ್ ಗಳು ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಗಳು ಗೃಹ ಭದ್ರತೆ ಕೈಗಾರಿಕಾ ಭದ್ರತೆ ಕೈಗಾರಿಕಾ ಕಣ್ಗಾವಲು ಅಪ್ಲಿಕೇಶನ್ ಗಳು ಧ್ವನಿ ನಿಯಂತ್ರಣ ಸಕ್ರಿಯಗೊಳಿಸಿದ ಅಪ್ಲಿಕೇಶನ್ಗಳು ಮತ್ತು ಉಪಕರಣಗಳ ಯಾಂತ್ರೀಕೃತಗೊಂಡ ಮತ್ತು ನಿಯಂತ್ರಣಗೊಳಿಸುವ ಅಪ್ಲಿಕೇಶನ್ಗಳು ಆಗಿವೆ ಈಗ ಐಎಸ್ಎ 100 11 ಎ ಎಂದು ಕರೆಯಲ್ಪಡುವ ಮತ್ತೊಂದು ಕುತೂಹಲಕಾರಿ ಮತ್ತು ಜನಪ್ರಿಯ ಸ್ಟ್ಯಾಂಡರ್ಡ್ ಅನ್ನು ನೋಡೋಣ 11 ಎ100 11a ಇದು ಐಎಸ್ಎ 100 11 ಸರಣಿಗೆ ಸೇರಿದೆ ಇದನ್ನು ವೈರ್ಲೆಸ್ ನೆಟ್ವರ್ಕ್ ತಂತ್ರಜ್ಞಾನಕ್ಕಾಗಿ ಬಳಸಲಾಗುತ್ತದೆ ಮತ್ತು ಇದನ್ನು ಅಂತರರಾಷ್ಟ್ರೀಯ ಸಮಾಜವು ಯಾಂತ್ರೀಕೃತಗೊಳಿಸುವಿಕೆಗಾಗಿ ಅಭಿವೃದ್ಧಿಪಡಿಸಿದೆ ಆದ್ದರಿಂದ ಈ ಸ್ಟ್ಯಾಂಡರ್ಡ್ವ ಪ್ರಾಥಮಿಕವಾಗಿ ಕೈಗಾರಿಕಾ ಪರಿಸರದಲ್ಲಿ ಯಾಂತ್ರೀಕೃತಗೊಂಡ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಿಸ್ಸಂಶಯವಾಗಿ ಈ ಸ್ಟ್ಯಾಂಡರ್ಡ್ 802 15 4 ಅನ್ನು ಆಧರಿಸಿದೆ 11 ಎ 100 11a ಐಎಸ್ಎ ಸ್ಟ್ಯಾಂಡರ್ಡ್ವ ಕೆಲವು ವೈಶಿಷ್ಟ್ಯಗಳನ್ನು ಸ್ಲೈಡ್ ಗಳಲ್ಲಿ ಪಟ್ಟಿ ಮಾಡಲಾಗಿದೆ ಮೊದಲನೆಯದು ಒಂದೇ ನೆಟ್ವರ್ಕ್ನಲ್ಲಿ ಏಕಕಾಲದಲ್ಲಿ ಸಂವಹನ ನಡೆಸಲು ವಿಭಿನ್ನ ಪ್ರೋಟೋಕಾಲ್ಗಳಲ್ಲಿ ಕೆಲಸ ಮಾಡುವ ಅನೇಕ ಸಾಧನಗಳನ್ನು ಇದು ಬೆಂಬಲಿಸುತ್ತದೆ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂವಹನವನ್ನು ಬೆಂಬಲಿಸುವ ಉತ್ತಮ ಪ್ರೋಟೋಕಾಲ್ ವಿಭಿನ್ನ ಏಜೆಂಟ್ ಮತ್ತು ಸಾಧನಗಳು ಇದು ಐಪಿವಿ6 ಆಧಾರಿತ ತಂತ್ರಜ್ಞಾನವನ್ನು ಬಳಸುತ್ತದೆ ಮತ್ತು ಹೆಚ್ಚಿದ ವಿಳಾಸ ಸ್ಥಳ ಮತ್ತು ಸುರಕ್ಷತೆಯಂತಹ ಸಂಬಂಧಿತ ಪ್ರಯೋಜನಗಳನ್ನು ಸೇರಿಸುತ್ತದೆ 128 ಬಿಟ್ ಗಳಿಗಿಂತ ಹೆಚ್ಚಿನ ಸುರಕ್ಷತೆಯನ್ನು ನೀಡಲು ಎಇಎಸ್ ಎನ್ಕ್ರಿಪ್ಶನ್ ಅನ್ನು ಬಳಸುವ ಎನ್ಕ್ರಿಪ್ಶನ್ ಯೋಜನೆಯನ್ನು ಅಳವಡಿಸಿಕೊಂಡಿದೆ ಈ ತಂತ್ರಜ್ಞಾನದ ವಿಭಿನ್ನ ವೈಶಿಷ್ಟ್ಯಗಳು ಕೈಗಾರಿಕಾ ಅನ್ವಯಿಕೆಗಳಲ್ಲಿ ಬಳಸಲು ಉತ್ತಮವಾದ ಕಾರಣ ಇದು ಸ್ಕೇಲೆಬಲ್ ಮತ್ತು ವಿಶ್ವಾಸಾರ್ಹ ಪರಿಹಾರಗಳನ್ನು ಬೆಂಬಲಿಸುತ್ತದೆ ಸ್ಟಾರ್ ಮತ್ತು ಮೆಶ್ ಗಳು ನೆಟ್ವರ್ಕ್ ಟೋಪೋಲಜಿ ಗಳನ್ನು ಬೆಂಬಲಿಸುತ್ತದೆ ಬಳಸಿದ ಎಂಎಸಿ ಪ್ರೋಟೋಕಾಲ್ ಗಳು ಟಿಡಿಎಂಎ ಅಥವಾ ಸಿ ಎಸ್ ಎಂ ಎಸಿ ಎ CSMA CA ಆಧಾರಿತ ಎಂಎಸಿ ಪ್ರೊಟೊಕಾಲ್ ಆಗಿದೆ ಆದ್ದರಿಂದ ಅನ್ವಯಗಳು ದೊಡ್ಡ ಪ್ರಮಾಣದ ಸಂಕೀರ್ಣ ಕೈಗಾರಿಕೆಗಳಲ್ಲಿ ಯಾಂತ್ರೀಕೃತಗೊಂಡವು ವಯರ್ಲೆಸ್ ಮೇಲ್ವಿಚಾರಣೆ ಕೈಗಾರಿಕಾ ನೆಟ್ವರ್ಕ್ಗಳು ಮತ್ತು ಸಾಧನಗಳು ದೊಡ್ಡ ಮತ್ತು ಸಂಕೀರ್ಣ ಸೆಟಪ್ಗಳೊಂದಿಗೆ ಕೈಗಾರಿಕಾ ಪರಿಸರದಲ್ಲಿ ಪ್ರಕ್ರಿಯೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಯಾಂತ್ರೀಕೃತಗೊಂಡವು ಈಗ ಬ್ಲೂಟೂತ್ ಆಗಿರುವ ಐಒಟಿ ಕಾರ್ಯಗತಗೊಳಿಸಲು ಮತ್ತೊಂದು ಕುತೂಹಲಕಾರಿ ಜನಪ್ರಿಯ ತಂತ್ರಜ್ಞಾನಕ್ಕೆ ಬರೋಣ ನಿರ್ದಿಷ್ಟವಾದ ಕಂಪ್ಯೂಟರ್ ಹೆಡ್ಫೋನ್ಗಳು ಮತ್ತು ಮೊಬೈಲ್ ಫೋನ್ಗಳು ವಿವಿಧ ಪೆರಿಫೆರಲ್ ಗಳಲ್ಲಿ ವೈರ್ಲೆಸ್ ನೆಟ್ವರ್ಕ್ ಸ್ಥಾಪಿಸಲು ಬ್ಲೂಟೂತ್ ಅನ್ನು ಬಳಸಲಾಗುತ್ತದೆ ಬ್ಲೂಟೂತ್ ವ್ಯಾಪಕವಾಗಿ ಬಳಸಲಾಗುವ ತಂತ್ರಜ್ಞಾನವಾಗಿದ್ದು ಇದನ್ನು ಐಒಟಿ ಆಧಾರಿತ ನೆಟ್ವರ್ಕ್ಗಳಲ್ಲಿ ಮತ್ತು ನೆಟ್ವರ್ಕ್ ವ್ಯವಸ್ಥೆಗಳನ್ನು ಸ್ಥಾಪಿಸಲು ಉಪಯೋಗ ಮಾಡುತ್ತಾರೆ ಬ್ಲೂಟೂತ್ ತಂತ್ರಜ್ಞಾನವು ಕಡಿಮೆ ವ್ಯಾಪ್ತಿಯಲ್ಲಿ ವೈರ್ಲೆಸ್ ಸಂವಹನವನ್ನು ನೀಡುತ್ತದೆ ನಾವು ಮೊದಲೇ ಚರ್ಚಿಸಿದ ಜಿಗ್ಬೀಗಿಂತ ಭಿನ್ನವಾಗಿ ಮಧ್ಯಮ ಶ್ರೇಣಿಯ ಸಂವಹನಕ್ಕೆ ಇದು ಒಳ್ಳೆ ಯದಾಗಿದೆ ಆದಾಗ್ಯೂ ಜಿಗ್ಬೀ ಉತ್ತಮ ಡೇಟಾ ದರಗಳನ್ನು ನೀಡುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಜಿಗ್ಬೀ ಗೆ ಹೋಲಿಸಿದರೆ ಬ್ಲೂಟೂತ್ ಉತ್ತಮ ಸುಧಾರಿತ ಡೇಟಾ ದರಗಳನ್ನು ನೀಡುತ್ತದೆ ಆದ್ದರಿಂದ ಒಂದು ವಹಿವಾಟು ಆಗಿದೆ ಬ್ಲೂಟೂತ್ ವಿಶೇಷವಾಗಿ ಕೇಬಲ ಇಲ್ಲದೆ ಉಪಯೋಗಿಸುವ ಗುರಿಯನ್ನು ಹೊಂದಿದೆ ಆದ್ದರಿಂದ ಕೇಬಲ್ ರಿಪ್ಲೇಸ್ಮೆಂಟ್ ಪ್ರೋಟೋಕಾಲ್ ಇದೆ ನೀವು ಬ್ಲೂಟೂತ್ ಪ್ರೋಟೋಕಾಲ್ ಸ್ಟ್ಯಾಕ್ ಅನ್ನು ನೋಡಿದರೆ ಬ್ಲೂಟೂತ್ ಬೆಂಬಲಿಸುವ ಕೇಬಲ್ ರಿಪ್ಲೇಸ್ಮೆಂಟ್ ಪ್ರೋಟೋಕಾಲ್ ಇರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಈ ವಿಭಿನ್ನ ವೈರ್ಲೆಸ್ ಪೋರ್ಟಬಲ್ ಸಾಧನಗಳ ನಡುವಿನ ಸಂವಹನಕ್ಕೆ ಈ ಕೇಬಲ್ ರಿಪ್ಲೇಸ್ಮೆಂಟ್ ಪ್ರೋಟೋಕಾಲ್ ಸಹಾಯ ಮಾಡುತ್ತದೆ ಕೇಂದ್ರೀಕೃತ ನಿಯಂತ್ರಕವಿಲ್ಲದ ಆಡ್ ಹಾಕ್ ನೆಟ್ವರ್ಕ್ಗಳನ್ನು ರೂಪಿಸಲು ಬ್ಲೂಟೂತ್ ಸಹಾಯ ಮಾಡುತ್ತದೆ ಈ ಬ್ಲೂಟೂತ್ ತಂತ್ರಜ್ಞಾನ ಬಳಸಿ ಸಾಧನಗಳು ಪರಸ್ಪರ ಕಡಿಮೆ ವ್ಯಾಪ್ತಿಯಲ್ಲಿ ಸಂಪರ್ಕ ಸಾಧಿಸಬಹುದು ಪಿಕೊನೆಟ್ ಎಂಬ ಪರಿಕಲ್ಪನೆ ಇದೆ ಇದನ್ನು ಸ್ಕ್ಯಾಟರ್ ನೆಟ್ಸ್ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟ ಪಿಕೊನೆಟ್ ಈ ರೀತಿಯಾಗಿ ತುಂಬಾ ಸೆಲ್ಯುಲಾರ್ ನೆಟ್ವರ್ಕ್ ನಲ್ಲಿನ ಕೋಶಗಳನ್ನು ಹೋಲುತ್ತದೆ ಇದರಲ್ಲಿ ಮಾಸ್ಟರ್ ಮತ್ತು ಸುಮಾರು 7 ಸಾಧನಗಳಿವೆ ಪಿಕೊನೆಟ್ ಒಳಗೆ 8 ಸಾಧನಗಳನ್ನು ಬೆಂಬಲಿಸಬಹುದು ವಿಭಿನ್ನ ಸ್ಲೇವ್ ಸಾಧನಗಳಿವೆ 7 ಸಾಧನಗಳಿಂದ ಮಾಸ್ಟರ್ಗೆ ಸಂಪರ್ಕಿಸಬಹುದು ಉದಾಹರಣೆಗೆ ಪಿಕೊನೆಟ್ 1 ಪಿಕೊನೆಟ್ 2 ವಿಭಿನ್ನ ಪಿಕೋನೆಟ್ ಗಳನ್ನು ಹೊಂದಬಹುದು ಇವೆಲ್ಲವೂ ಒಟ್ಟಿಗೆ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಇದು ಸ್ಕ್ಯಾಟರ್ ನೆಟ್ ಅನ್ನು ರೂಪಿಸುತ್ತದೆ ಬ್ಲೂಟೂತ್ ಕಡಿಮೆ ವೆಚ್ಚದ ವೈರ್ಲೆಸ್ ಸಂವಹನ ಕಡಿಮೆ ವಿದ್ಯುತ್ ಬಳಸುತ್ತದೆ ಕಡಿಮೆ ವಿದ್ಯುತ್ ಬಳಕೆಯಿಂದಾಗಿ ಐಒಟಿ ಅನ್ವಯಿಕೆಗಳಲ್ಲಿ ಬ್ಲೂಟೂತ್ ಆಕರ್ಷಕವಾಗಿದೆ ಅವು ಸಾಮಾನ್ಯವಾಗಿ ಶಕ್ತಿ ಹಸಿವಿನಿಂದ ಕೂಡಿದೆ ಇದನ್ನು ಐಎಸ್ಎಂ 2 4 ರಿಂದ 2 484 ಗಿಗಾಹೆರ್ಟ್ಜ್ 2 4 ರಿಂದ 2 484 ಗಿಗಾಹೆರ್ಟ್ಜ್ ಬ್ಯಾಂಡ್ ಗಳಲ್ಲಿ ಬಳಸಲಾಗುತ್ತದೆ ಬಳಸಿದ ಬ್ಲೂಟೂತ್ ವರ್ಷನ್ ಅವಲಂಬಿಸಿ ಇದು 1 ಎಮ್ಬಿಪಿಎಸ್ ನಿಂದ 3 ಎಮ್ಬಿಪಿಎಸ್ ನಡುವಿನ ಡೇಟಾ ದರವನ್ನು ಬೆಂಬಲಿಸುತ್ತದೆ ವರ್ಷನ್ 1 2 ರಲ್ಲಿ 1 ಎಮ್ಬಿಪಿಎಸ್ ವರ್ಷನ್ 2 ಕ್ಕೆ 2 ಎಮ್ಬಿಪಿಎಸ್ ಮತ್ತು 3 ಎಮ್ಬಿಪಿಎಸ್ ಆಪರೇಟಿಂಗ್ ವ್ಯಾಪ್ತಿ 3 ನೇ ವರ್ಗ ರೇಡಿಯೊ ಗಳಿಗೆ 1 ಮೀಟರ್ 2 ನೇ ವರ್ಗ ರೇಡಿಯೊ ಗಳಿಗೆ 10 ಮೀಟರ್ ಮತ್ತು 1 ನೇ ವರ್ಗ ರೇಡಿಯೊ ಗಳಿಗೆ 100 ಮೀಟರ್ ಆಗಿದೆ ಆದ್ದರಿಂದ ವಿಭಿನ್ನ ರೇಡಿಯೊಗಳು ಬ್ಲೂಟೂತ್ನ ವಿಭಿನ್ನ ಸಂವಹನ ವ್ಯಾಪ್ತಿಯನ್ನು ನೀಡುತ್ತದೆ ಬ್ಲೂಟೂತ್ ಬಳಕೆಗೆ ಸೂಕ್ತವಾದ ಅಪ್ಲಿಕೇಶನ್ ನೆಟ್ವರ್ಕ್ ಗಳು ಅಥವಾ ಸಾಧನಗಳು ಸಂವಹನ ವ್ಯಾಪ್ತಿಯ ಸಣ್ಣ ತ್ರಿಜ್ಯ ಆಗಿರುತ್ತದೆ ಆದ್ದರಿಂದ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಪೆರಿಫೆರಲ್ ಗಳೊಂದಿಗಿನ ಸಂಪರ್ಕವನ್ನು ಬ್ಲೂಟೂತ್ ಸಹಾಯದಿಂದ ಬೆಂಬಲಿಸಬಹುದು ಸಾಧನಗಳ ನಡುವಿನ ವರ್ಗಾವಣೆಯು ಬ್ಲೂಟೂತ್ ನ ಅತ್ಯಂತ ಆಕರ್ಷಕ ಮತ್ತು ವ್ಯಾಪಕವಾಗಿ ಬಳಸಲಾಗುವ ಅಪ್ಲಿಕೇಶನ್ ಆಗಿದೆ ಮಲ್ಟಿಮೀಡಿಯಾ ಮತ್ತು ನ್ಯಾವಿಗೇಷನ್ ಸಾಧನಗಳೊಂದಿಗೆ ಸಂಪರ್ಕ ಸಾಧಿಸಲು ಆಟೋಮೊಬೈಲ್ ಗಳು ಬ್ಲೂಟೂತ್ ಅನ್ನು ಬಳಸುತ್ತವೆ ಜಿಪಿಎಸ್ ಸಾಧನಗಳು ಅಂತಿಮ ಬಳಕೆದಾರರೊಂದಿಗೆ ಸಂಪರ್ಕ ಹೊಂದಿವೆ ಆರ್ ಎಫ್ ಐ ಡಿ ಬಹಳ ಆಕರ್ಷಕವಾಗಿವೆ ಜನಪ್ರಿಯವಾಗಿ ಬಳಸಲಾಗುತ್ತದೆ ಶಾಪಿಂಗ್ ಮಾಲ್ಗಳಲ್ಲಿ ಆರ್ಎಫ್ಐಡಿ ಟ್ಯಾಗ್ಗಳನ್ನು ಸಹ ಬಳಸಲಾಗುತ್ತದೆ ಉದಾಹರಣೆಗೆ ಶಾಪಿಂಗ್ ಮಾಲ್ ಗಳಲ್ಲಿ ಬಟ್ಟೆ ಮಾರಾಟಕ್ಕೆ ಬರುವ ಇತರ ವಸ್ತುಗಳಂತಹ ವಿವಿಧ ವಸ್ತುಗಳಿಗೆ ಆರ್ಎಫ್ಐಡಿ ಟ್ಯಾಗ್ಗಳನ್ನು ಜೋಡಿಸಲಾಗಿದೆ ಈ ಆರ್ ಎಫ್ ಐ ಡಿ ಟ್ಯಾಗ್ ಗಳಿಂದ ಆರ್ ಎಫ್ ಐ ಡಿ ರೀಡರ್ ಇದನ್ನು ಓದಬಹುದು ಆರ್ಎಫ್ಐಡಿ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಆರ್ಎಫ್ಐಡಿ ಮೂಲತಃ ರೇಡಿಯೋ ಆವರ್ತನ ಗುರುತಿಸುವಿಕೆಗೆ ಬಳಸಲಾಗುತ್ತದೆ ಇಲ್ಲಿ 3 ಘಟಕಗಳಿವೆ ಒಂದು ಟ್ಯಾಗ್ ಸ್ವತಃ ವಿಭಿನ್ನ ವಿಷಯಗಳಿಗೆ ಲಗತ್ತಿಸಲಾದ ಆರ್ ಎಫ್ ಐ ಡಿ ಟ್ಯಾಗ್ ಟ್ಯಾಗ್ನಿಂದ ಓದಬಲ್ಲ ಆರ್ ಎಫ್ ಐ ಡಿ ರೀಡರ್ ಮತ್ತು ಆರ್ ಎಫ್ ಐ ಡಿ ಸಾಫ್ಟ್ವೇರ್ ಈ ಸಂಪೂರ್ಣ ವಿಷಯವನ್ನು ಕಾರ್ಯನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ ಆರ್ಎಫ್ಐಡಿ ಟ್ಯಾಗ್ ಡಿಜಿಟಲ್ ಎನ್ಕೋಡ್ ಮಾಡಿದ ಡೇಟಾವನ್ನು ಆರ್ಎಫ್ಐಡಿ ರೀಡರ್ ಓದುತ್ತದೆ ಸಾಂಪ್ರದಾಯಿಕ ಬಾರ್ ಕೋಡ್ ಗಳಿಗೆ ಅಥವಾ ಆಗಾಗ್ಗೆ ಬಳಸುವ ಕ್ಯೂಆರ್ ಕೋಡ್ ಗಳಿಗೆ ಹೋಲಿಸಿದರೆ ಆರ್ಎಫ್ಐಡಿ ಟ್ಯಾಗ್ ಡೇಟಾವನ್ನು ದೃಷ್ಟಿಗೋಚರ ಹೊರಗೆ ಓದಬಹುದು ಆರ್ಎಫ್ಐಡಿ ಟ್ಯಾಗ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮತ್ತು ಆಂಟೆನಾವನ್ನು ಒಳಗೊಂಡಿದೆ ಇವುಗಳನ್ನು ರಕ್ಷಣಾತ್ಮಕ ವಸ್ತುಗಳಿಂದ ಮುಚ್ಚಲಾಗುತ್ತದೆ ಆರ್ ಎಫ್ ಐ ಡಿ ಟ್ಯಾಗ್ಗಳನ್ನು ನಿಷ್ಕ್ರಿಯ ಟ್ಯಾಗ್ಗಳು ಅಥವಾ ಸಕ್ರಿಯ ಟ್ಯಾಗ್ಗಳಾಗಿ ವರ್ಗೀಕರಿಸಬಹುದು ಸಕ್ರಿಯ ಟ್ಯಾಗ್ಗಳು ಕಾರ್ಯಾಚರಣೆ ಮತ್ತು ಡೇಟಾ ವರ್ಗಾವಣೆಗೆ ತಮ್ಮದೇ ಆದ ವಿದ್ಯುತ್ ಸರಬರಾಜನ್ನು ಹೊಂದಿವೆ ನಿಷ್ಕ್ರಿಯ ಟ್ಯಾಗ್ಗಳು ಹಾಗೆ ಹೊಂದಿಲ್ಲ ಮತ್ತು ಡೇಟಾವನ್ನು ರವಾನಿಸಲು ಇವುಗಳನ್ನು ಅನುಗಮನದಿಂದ ನಡೆಸಬೇಕಾಗುತ್ತದೆ ಆರ್ಎಫ್ಐಡಿಗಳ ಬಳಕೆಯ ಅನ್ವಯಗಳು ಸಂಗ್ರಹಣೆ ಉತ್ಪನ್ನ ಟ್ರ್ಯಾಕಿಂಗ್ ಅಂಗಡಿ ಉತ್ಪನ್ನ ಟ್ರ್ಯಾಕಿಂಗ್ ಆಸ್ತಿ ಮತ್ತು ಸಾಮಾನು ಟ್ರ್ಯಾಕಿಂಗ್ ಪೂರೈಕೆ ಸರಪಳಿ ನಿರ್ವಹಣೆ ಜಾನುವಾರುಗಳ ಟ್ರ್ಯಾಕಿಂಗ್ ಮತ್ತು ನಿರ್ವಹಣೆ ಆಟೋಮೊಬೈಲ್ ಟ್ರ್ಯಾಕಿಂಗ್ ಅಧಿಕೃತಿಕರಣ ಮತ್ತು ಪ್ರವೇಶ ನಿಯಂತ್ರಣಗಳಲ್ಲಿ ಬಳಕೆಯಿದೆ ಎನ್ಎಫ್ಸಿ ತಂತ್ರಜ್ಞಾನವೂ ಇದೇ ರೀತಿ ಕಾರ್ಯನಿರ್ವಹಿಸುತ್ತದೆ ಆದರೆ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದೆ ಈ ಎನ್ಎಫ್ಸಿ ತಂತ್ರಜ್ಞಾನವನ್ನು ಆರ್ಎಫ್ಐಡಿಗಳಿಂದ ಪಡೆಯಲಾಗಿದೆ ಆರ್ಎಫ್ಐಡಿಗಳಿಗಿಂತ ಭಿನ್ನವಾಗಿ ಎನ್ಎಫ್ಸಿಗಳು ಸಾಧನಗಳ ನಡುವೆ ಯಾವುದೇ ಭೌತಿಕ ಸಂಪರ್ಕವಿಲ್ಲದೆ ಹತ್ತಿರದಲ್ಲಿ ಕೆಲಸ ಮಾಡುತ್ತವೆ ಆರ್ಎಫ್ಐಡಿ ರೀಡರ್ ಮತ್ತು ಟ್ಯಾಗ್ ಸ್ವಲ್ಪ ದೂರದಲ್ಲಿ ಇರಿಸಬಹುದು ಆದರೆ ಎನ್ಎಫ್ಸಿ ಸಾಧನಗಳನ್ನು ಬಹಳ ಹತ್ತಿರದಲ್ಲಿ ಇಡಬೇಕಾಗುತ್ತದೆ ಎನ್ಎಫ್ಸಿ ಸಾಧನವು ಎರಡು ವಿಧದಲ್ಲಿ ಇರಬಹುದು ಸಕ್ರಿಯ ಸಾಧನ ಅಥವಾ ನಿಷ್ಕ್ರಿಯ ಸಾಧನ ಸಕ್ರಿಯ ಪ್ರಕಾರದ ಸಾಧನವು ಡೇಟಾವನ್ನು ಓದಬಹುದು ಮತ್ತು ರವಾನಿಸಬಹುದು ಮತ್ತು ನಿಷ್ಕ್ರಿಯ ಸಾಧನವು ಡೇಟಾವನ್ನು ಮಾತ್ರ ರವಾನಿಸುತ್ತದೆ ಆದರೆ ಎನ್ಎಫ್ಸಿ ಸಾಧನಗಳಿಂದ ಓದಲಾಗುವುದಿಲ್ಲ ಆದ್ದರಿಂದ ಇದು ಸಕ್ರಿಯ ಮತ್ತು ನಿಷ್ಕ್ರಿಯ ಸಾಧನ ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವಾಗಿದೆ ಎನ್ಎಫ್ಸಿ 13 56 ಮೆಗಾಹರ್ಟ್ ಫ್ರಿಕ್ವೆನ್ಸಿನ ಬ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎನ್ಎಫ್ಸಿಯಲ್ಲಿ ಸಂವಹನದ ವ್ಯಾಪ್ತಿಯು 10 ಸೆಂ ಮೀ ಗಿಂತ ಕಡಿಮೆಯಿದೆ ಈ ಸಾಧನಗಳಲ್ಲಿ ಒಂದಾದ ಡಿ1 ಎನ್ಎಫ್ಸಿ ಸಾಧನವನ್ನು ನೀವು ಹೊಂದಿದ್ದೀರಿ ಎಂದು ಮತ್ತೊಂದು ಡಿ2 ಸಾಧನ ಎಂದು ತಿಳಿಯೋಣ ಆಯಸ್ಕಾಂತೀಯ ಕ್ಷೇತ್ರವು ಉತ್ಪತ್ತಿಯಾಗುತ್ತದೆ ಹೀಗಾಗಿ ಡಿ1 ಮತ್ತು ಡಿ2 ಅನ್ನು ಪರಸ್ಪರ ಹತ್ತಿರ ಇಡಲಾಗುತ್ತದೆ 10 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಅಂತರದಲ್ಲಿ ಇಡಲಾಗುತ್ತದೆ ಎನ್ಎಫ್ಸಿ ವಿವಿಧ 106 212 ಅಥವಾ 424 ಕೆಬಿಪಿಎಸ್ ಡೇಟಾ ದರಗಳನ್ನು ಬೆಂಬಲಿಸುತ್ತದೆ ಎರಡು ಸಂವಹನ ವಿಧಾನಗಳು ಎರಡು ಸಾಧನಗಳ ನಡುವೆ ಬೆಂಬಲಿತವಾಗಿದೆ ಒಂದು ಸಕ್ರಿಯ ಸಕ್ರಿಯ ಮತ್ತು ಇನ್ನೊಂದು ಸಕ್ರಿಯ ನಿಷ್ಕ್ರಿಯ ಮೋಡ್ ಎನ್ಎಫ್ಸಿಗಳ ಅನ್ವಯಗಳು ಆರ್ಎಫ್ಐಡಿಗಳ ಸರಕುಗಳ ಟ್ರ್ಯಾಕಿಂಗ್ ಬ್ಯಾಂಕಿಂಗ್ ವಲಯ ಸಕ್ರಿಯಗೊಳಿಸಿದ ಸ್ಮಾರ್ಟ್ಫೋನ್ಗಳು ಎನ್ಎಫ್ಸಿ ಬಳಸುವ ಸ್ಮಾರ್ಟ್ಫೋನ್ಗಳ ನಡುವೆ ಡೇಟಾ ಸಂವಹನ ಭದ್ರತೆ ಮತ್ತು ಅಧಿಕೃತಿಕರಣ ಮತ್ತು ಕಡಿಮೆ ವಿದ್ಯುತ್ ಮನೆ ಯಾಂತ್ರೀಕೃತಗೊಂಡ ವ್ಯವಸ್ಥೆಗಳಿಗೆ ಹೋಲುತ್ತವೆ ಆದ್ದರಿಂದ ಇದರೊಂದಿಗೆ ನಾವು ಈ ವಿಷಯದ ಅಂತ್ಯಕ್ಕೆ ಬರುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ವಿಭಿನ್ನ ಸಂಪರ್ಕ ತಂತ್ರಜ್ಞಾನಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಇದು ಪ್ರಮಾಣಿತ ಐಇಇಇ 802 4 ಮೂಲಕ ಪ್ರಾರಂಭವಾಯಿತು ನಂತರ ನಾವು ಜಿಗ್ಬೀ ಝೆಡ್ ವೇವ್ ಐಎಸ್ಎ ಆರ್ ಎಫ್ ಐ ಡಿ ಎನ್ಎಫ್ಸಿ ಮತ್ತು ವೈರ್ಲೆಸ್ ಎಚ್ ಎ ಆರ್ ಟಿ ಬಗ್ಗೆ ಚರ್ಚಿಸಿದ್ದೇವೆ ಈ ಕೆಲವು ಉಲ್ಲೇಖಗಳನ್ನು ನೀವು ಹೆಚ್ಚು ವಿವರವಾಗಿ ನೋಡಬಹುದು ಆದ್ದರಿಂದ ಇದರೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ